ಚಿತ್ರ 17ರ ಸರ್ಕ್ಯೂಟ್ನಲ್ಲಿ ಇಂಡಕ್ಟರ್ L1 ಮತ್ತು L2ನಲ್ಲಿನ ಆರಂಭಿಕ ಕರೆಂಟ್ ಮೂಲ ತೋರಿಸಲಾಗಿಲ್ಲ ಕೆಲವು ಮೂಲಗಳಿವೆ ಎಂದು ಊಹಿಸಿದಾಗ 2 ಇಂಡಕ್ಟರ್ ಗಳು ಸಮಾನಾಂತರವಾಗಿರುತ್ತವೆ ಸ್ವಿಚ್ ಅನ್ನು t 0 ಆದಾಗ ಒಪನ್ ಆಗುವುದು ಮತ್ತು t 0 ಆದಾಗ iL1 iL2 ಮತ್ತು iL3 ಅನ್ನು ಕಂಡುಹಿಡಿಯಬೇಕು 2 ಕೆಪಾಸಿಟರ್ಗಳು ಸರಣಿಯಲ್ಲಿದ್ದುಕೆಪಾಸಿಟರ್ ಕೇಸ್ RC ಸರ್ಕ್ಯೂಟ್ ನ 2 ಕಾಯಿಲ್ ಸಮಸ್ಯೆಯಾದಂತೆ 2 ಇಂಡಕ್ಟರುಗಳು ಸಮಾನಾಂತರವಾಗಿರುವಾಗ ಇದೇ ರೀತಿಯ ಸಮಸ್ಯೆಆಗುವುದು iL1 iL2 ನ ಎಲ್ಲಾ ದಿಕ್ಕುಗಳಲ್ಲಿನ ವಿದ್ಯುತ್ಪ್ರವಾಹ i3ಇಂಡಕ್ಟರ್ ಮೂಲಕ ಪ್ರವಹಿಸುವ ಆರಂಭಿಕ ಕರೆಂಟ್ 8 ಆಂಪಿಯರ್ ಮತ್ತು 4 ಆಂಪಿಯರ್ ಎಂದು ನೀಡಲಾಗಿದೆ ಇದನ್ನು ಆ ಸರ್ಕ್ಯೂಟ್ನಲ್ಲಿ ಸಹ ಗುರುತಿಸಲಾಗಿದೆ ಮತ್ತು ಈ ಇಂಡಕ್ಟರ್ 5 ಹೆನ್ರಿ ಇದು 20 ಹೆನ್ರಿ ಮತ್ತು ಸಮಸ್ಯೆಯಲ್ಲಿ ಹೇಳಿದಂತೆ ಸರ್ಕ್ಯೂಟ್ನಲ್ಲಿ ಆರಂಭಿಕ ಪ್ರವಾಹಗಳಾದ L1 ಮತ್ತು L2 ಅನ್ನು ಮೂಲದಿಂದಾಗಿರುವುದು ಸ್ವಿಚ್ ಒಪನ್ ಆಗಿದ್ದಾಗ t 0 iL1 iL2 ಮತ್ತು i L3ನ್ನು ಕಂಡುಹಿಡಿಯಬೇಕು t 0 ಸ್ವಿಚ್ ತೆರೆದಾಗ iL1 t iL2 t ಮತ್ತು i3t ಆಗಿದೆ ಅಂದರೆ5 ಹೆನ್ರಿ ಮತ್ತು 20 ಹೆನ್ರಿ ಸಮಾನಾಂತರವಾಗಿದೆ ಇದು ಪ್ರತಿರೋಧಕದಂತಿದ್ದು ಸಮಾನತೆಯನ್ನು ಕಂಡುಹಿಡಿಯಲು ಸಾದ್ಯವಾಗುವುದು ಸಮಾನ ಪ್ರತಿರೋಧವನ್ನು ಕಂಡುಕೊಂಡ ರೀತಿಯಂತೆ ಸಮಾನ ಇಂಡಕ್ಟನ್ಸ್ ಅನ್ನು ಕಂಡುಹಿಡಿಯಬೇಕು 5ಹೆನ್ರಿ ಮತ್ತು 20 ಹೆನ್ರಿ ಇಂಡಕ್ಟರ್ಗಳುಸಮಾನಾಂತರವಾಗಿರುತ್ತವೆಹಾಗಾಗಿ Leq 4 ಹೆನ್ರಿ ಇದು ತುಂಬಾ ಸರಳವಾಗಿದ್ದು ಇಂಡಕ್ಟರ್ 1 ಮತ್ತು ಇಂಡಕ್ಟರ್ 2 ಗಾಗಿ 8 ಆಂಪಿಯರ್ ಮತ್ತು 4 ಆಂಪಿಯರ್ ಅನ್ನು ಆರಂಭಿಕ ಪ್ರವಾಹವನ್ನು ನೀಡಲಾಗಿದೆ ಅದು iL1 0 ಮತ್ತು iL2 0 ಆಗಿದೆ ಇಲ್ಲಿ iL1 0 8 ಆಂಪಿಯರ್ ಮತ್ತು iL2 0 4 ಆಂಪಿಯರ್ ಆಗಿದೆ i Leq iL1 0 iL2 12 ಆಂಪಿಯರ್ l L i Leq 8 4 12 ಆಂಪಿಯರ್ ಸಮಾನಾಂತರ 4 ಹೆನ್ರಿ ಮತ್ತು ವೋಲ್ಟೇಜ್ vt ಮತ್ತು ಕರೆಂಟ್ i3 ತೆರೆದಿರುತ್ತದೆ ಅದನ್ನು ತೆರೆದ ತಕ್ಷಣ ನಾವು ತೆಗೆದುಕೊಂಡ ಈ 2 ಸಮಾನಾಂತರ ಮತ್ತು ಕರೆಂಟ್ i3 ಆಗಿದೆ ಆದ್ದರಿಂದ ಇದು 8 Ω ಪ್ರತಿರೋಧ ಆದ್ದರಿಂದ ಇದು ಸಮಾನ ಸರ್ಕ್ಯೂಟ್ ಆಗಿದೆ ಈ ಸಂದರ್ಭದಲ್ಲಿ τ Leq R ಆಗಿದೆ Leq 4 Henry ಮತ್ತು R 8 Ω 48 0 5 ಸೆಕೆಂಡ್ ಆದ್ದರಿಂದ τ 0 5 ಸೆಕೆಂಡ್ i3 ಸಾಮಾನ್ಯವಾಗಿ it I0|e tτ ಇಲ್ಲಿ i3 t ಆರಂಭಿಕ ಕರೆಂಟ್ iLeq 0 12 ಆಂಪಿಯರ್ ಮತ್ತು τ 3 5 ಸೆಕೆಂಡ್ ಅನ್ನು ಉಲ್ಲೇಖಿಸಿದೆ ಇದು i3 ಗಾಗಿರುತ್ತದೆ ಆದರೆ ಸಾಮಾನ್ಯವಾಗಿ ನಾವು i t I0 ಈ ಸಂದರ್ಭದಲ್ಲಿ τ 0 5 ಸೆಕೆಂಡ್I0 12 ಆಂಪಿಯರ್ ಇದು ಆರಂಭಿಕ ಕರೆಂಟ್ ಅದನ್ನೂ ನಾವು 8 4 12 ಆಗಿ ಮಾಡಿದ್ದೇವೆ ಆದ್ದರಿಂದ t 0 ಇದ್ದಾಗ 12e 2t ಆಗಿದೆ i 3 ಯು 8 Ω ಪ್ರತಿರೋಧದಾದ್ಯಂತ vt i3 ಆಗಿದೆ ಏಕೆಂದರೆ i3 ಕರೆಂಟ್ ಸರ್ಕ್ಯೂಟ್ನಲ್ಲಿ ನೀಡಲಾದ 8 Ω ಪ್ರತಿರೋಧದ ಮೂಲಕ ಹರಿಯುತ್ತದೆ ಆದ್ದರಿಂದ 8 i3 t ಇದು ಪರ್ಯಾಯವಾಗಿ i3 t ಆಗಿದ್ದುi3 t ಅನ್ನು ಪರ್ಯಾಯವಾಗಿ ಗುಣಿಸಿದರೆ ಅದು 96 e t 2 t V ಆಗಿರುತ್ತದೆ ಆದ್ದರಿಂದ ಇಲ್ಲಿ t 0 ಆದಾಗv0 ವು 96 V ಆಗಿರುತ್ತದೆ ಇದರರ್ಥ ಈ ಸರ್ಕ್ಯೂಟ್ಗೆ ಆರಂಭಿಕ i3 ಅಂದರೆ t 0 ನಲ್ಲಿ V ಯು 90 ಅಥವಾ 96 V ಆಗಿರುತ್ತದೆ ಆದ್ದರಿಂದ ಮುಂದಿನದು iL1 t vt ಸಾಮಾನ್ಯವಾಗಿ vt L d i d t ಎಂದು ನಮಗೆ ತಿಳಿದಿದೆ ಇಂಡಕ್ಟರ್ 1 ಮತ್ತು ಇಂಡಕ್ಟರ್ 2 ಗೆ ಸಮಾನಾಂತರ ಇಂಡಕ್ಟರುಗಳಾಗಿವೆ ಸಾಮಾನ್ಯವಾಗಿ v L di dt ಎಂದು ನಮಗೆ ತಿಳಿದಿದೆ ಅಂದರೆ di 1 Lv dt ಇದನ್ನು ಈ ರೀತಿ ಸಂಯೋಜಿಸಿದರೆ ಸಾಮಾನ್ಯವಾಗಿ 1 L v dt ಆದ್ದರಿಂದ ಇದು i 3 v ಮತ್ತು ಇದು ಇಂಡಕ್ಟರ್ 1 ಗಾಗಿ ಮತ್ತು ಇದು L1 ಆಗಿದೆ ಇದರ ನಂತರ iL1 0 ಇದನ್ನು ಇನಿಷಿಯಲ್ ಕರೆಂಟ್ 4 ampere ಆದ್ದರಿಂದ ನಾನು ಈ 1 ಅಥವಾ 2 ವಿಷಯಗಳನ್ನು ಸರಿಯಾಗಿ ಉತ್ತರಿಸುತ್ತೇನೆಯೇ ಅಥವಾ ಉತ್ತರವನ್ನು ಫೋರಂನಲ್ಲಿ ಇರಿಸಿ ನೋಡುತ್ತೇವೆ ಅದೇ ರೀತಿ ಈ iL18 ಆಂಪಿಯರ್ t 0 ಗೆ 1 6 9 6 e 2t ಆಂಪಿಯರ್ ಅಂತೆಯೇ iL2 ಮತ್ತು ಇಲ್ಲಿ 5 Henry iL1 5 Henry ಆಗಿತ್ತು ಇಲ್ಲಿ ಅದು 20 Henry ಮತ್ತು ಇದು 0 ರಿಂದ 96 e 2t 2 t dt ಆದ್ದರಿಂದ iL2 0 ಚಿಹ್ನೆ ಇದೆ ಹಾಗಾಗಿ ಏಕೀಕರಣವನ್ನು ಮಾಡಿದರೆ ಮತ್ತು ಸರಳೀಕರಿಸಿ ಮತ್ತು iL2 0 ಆರಂಭಿಕ ಸ್ಥಿತಿ ಅದು 4 ಆಂಪಿಯರ್ ಎಂದು ಭಾವಿಸುತ್ತೇನೆ iL2 1 6 2 4 e 2t amps ಸಮಸ್ಯೆ ತುಂಬಾ ಸರಳವಾಗಿದೆ ಆದರೆ iL1 ಮತ್ತು iL2 ಮಾತ್ರ ಏಕೆ ಚಿಹ್ನೆ ಇದು ಒಂದು ಪ್ರಶ್ನೆ ಆದ್ದರಿಂದ ಇದು ಒಂದು ವಿಶಿಷ್ಟ ಸಮಸ್ಯೆಯ ನಂತರ ಎಲ್ಲವೂ ಮತ್ತು ಈ i 3 vt i 3 ಸ್ವಿಚ್ ಓಪೆನ್ ಕರೆಂಟ್ ಆದ್ದರಿಂದ iL12 ಮತ್ತು iL22 ನಮಗೆ ಸಿಕ್ಕಿದೆ ಮತ್ತು ಪ್ರಾರಂಬಿಕ ಕರೆಂಟ್ ಕೊಡಲಾಗಿದೆ ಆದ್ದರಿಂದ ಒಂದೇ ವಿಷಯವೆಂದರೆ iL1 0 ಮತ್ತು iL2 0 ಅನ್ನು ತೆಗೆದುಕೊಳ್ಳಲಾಗಿದೆ ಉದಾಹರಣೆ 7 ಸರ್ಕ್ಯೂಟ್ನಲ್ಲಿನ ಸ್ವಿಚ್ ದೀರ್ಘಕಾಲ ಮತ್ತು t 0 ನಲ್ಲಿ ಮುಚ್ಚಲ್ಪಡುತ್ತದೆ t 0 ನಲ್ಲಿ ಸ್ವಿಚ್ ತೆರೆಯಲ್ಪಟ್ಟಿದೆ ಎಂದು ನಿರ್ಧರಿಸುತ್ತೇನೆ t 0 ಸ್ವಿಚ್ ಮುಚ್ಚಲ್ಪಟ್ಟಿದೆ ಮತ್ತು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಎಂದು ಕಂಡುಹಿಡಿಯಬೇಕು ಈ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಿದ್ದರೆ ಈ ಇಂಡಕ್ಟರ್ DC ಯಂತೆ ವರ್ತಿಸುತ್ತದೆ ಏಕೆಂದರೆ ಅದು DC ಮೂಲವಾಗಿರುವುದರಿಂದ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಈ ಕರೆಂಟ್ ಈ ಪ್ರತಿರೋಧದ ಮೂಲಕ ಹರಿಯುತ್ತದೆಯಾದರೂ ಅದು ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಡುತ್ತದೆ ಏಕೆಂದರೆ ಈ ಸ್ವಿಚ್ ತುಂಬಾ ಸಮಯದ ವರೆಗೆ ಮುಚ್ಚಿರುತ್ತದೆ DC ಯಲ್ಲಿ ಸ್ವಿಚ್ ತುಂಬಾ ಸಮಯದ ವರೆಗೆ ಮುಚ್ಚಿದ್ದರೆ ಇಂಡಕ್ಟರ್ ಷಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಮತ್ತು ಕೆಪಾಸಿಟರ್ ಓಪೆನ್ ನಂತೆ ವರ್ತಿಸುತ್ತದೆ ಹಾಗಿದ್ದರೆ ಸರ್ಕ್ಯೂಟ್ ಹೇಗೆ ಎಂದು ನೋಡಿ ಇಲ್ಲಿ ಇದು ಹಾಗಿದ್ದರೆ ಸಮಾನ ಸರ್ಕ್ಯೂಟ್ ಆಗಿದ್ದರೆ ಈ ವಿಷಯ ಇರುವುದಿಲ್ಲ ಈ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಈ 7 Ω ಇರುವುದಿಲ್ಲ ಆದ್ದರಿಂದ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಅದು 4 V ಮತ್ತು i1 ಇಲ್ಲಿ ಹರಿಯುತ್ತಿದೆ ಮತ್ತು ಈ 5 Ω ಮತ್ತು 2 Ω ಸಮಾನಾಂತರವಾಗಿರುತ್ತವೆ ಕರೆಂಟ್ i1 ಅನ್ನು ಈ 5 Ω ಮತ್ತು 2 Ω ಪಡೆಯಲು ಅವು ಸರಣಿಯಲ್ಲಿನ ಈ 3 Ω ಗೆ ಸಮಾನಾಂತರವಾಗಿರುತ್ತವೆ ಆದ್ದರಿಂದ R equivalent 3 5 2 52 3 10 7 ಆಗಿರುತ್ತದೆ ಆದ್ದರಿಂದ i14 3 10 7 ಆಗಿರುತ್ತದೆ ಆದ್ದರಿಂದ ಇದು i1 43 10 7 2831 ampere ಈಗ ಈ ಕರೆಂಟ್ ಡಿವಿಜನ್ it5 5 2 i1 ಆದ್ದರಿಂದ i t ನ್ನು t ಕಾರ್ಯ ದಲ್ಲಿ ಹೇಳಬೇಕು ಆದ್ದರಿಂದ ಇದು ಈ 2 Ω ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ i t 5 5 2 i 1t ಆದ್ದರಿಂದ ಈ ಸಂದರ್ಭದಲ್ಲಿ ಇದು i 5 5 2 i1 203 t 0 ಗೆ ಇದು ಆರಂಭಿಕ ಸ್ಥಿತಿಯಾಗಿದೆ ಆದ್ದರಿಂದ ಇಂಡಕ್ಟರ್ ಮೂಲಕ ಕರೆಂಟ್ ತ್ವರಿತವಾಗಿ ಬದಲಾಗುವುದಿಲ್ಲ ಅಂದರೆ I0 2031 ಆಂಪಿಯರ್ t 0 ಗೆ ಸ್ವಿಚ್ ತೆರೆದಿರುತ್ತದೆ ಮತ್ತು i3 ಮೂಲವನ್ನು ಸಂಪರ್ಕ ಕಡಿತಗೊಳಿಸಲಾಗಿದೆ ಮತ್ತು ಇದನ್ನು t 0 ನಲ್ಲಿ ತೋರಿಸಲಾಗಿದೆ ಸ್ವಿಚ್ ತೆರೆದಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ i t ಇದೆ 3 Henry ಇಂಡಕ್ಟರ್ ಇದೆ ಮತ್ತು ಈ 2 Ω ಮತ್ತು 5 Ω ಗಳು ಸರಣಿಯಲ್ಲಿರುತ್ತವೆ ಇದು 7 Ω ಮತ್ತು ಈ 7 Ω ಸಮಾನಾಂತರವಾಗಿರುತ್ತದೆ ಅಂದರೆ 7 7 7 7 72 Ω ಮತ್ತು τ lR ಆಗಿರುತ್ತದೆ ಯಾವುದೇ ಸಮಯದಲ್ಲಿ ಸ್ಥಿರದಲ್ಲಿ L 3 Henry ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ R eq 49 14 7 2 Ω ಸಮಯದ ಸ್ಥಿರತೆ l Req ಆಗಿದೆ ಆದ್ದರಿಂದ 34914 ಆದ್ದರಿಂದ τ6 7 ಸೆಕೆಂಡ್ ಆದ್ದರಿಂದ i t I0 e tτ 2031e 7t6 ಇದು t 0 ಗೆ ಆದರಿಂದ ಇದು ಸರಳವಾದ ಸಮಸ್ಯೆಯಾಗಿದ್ದು ಆ dc ಗೆ ಸ್ವಲ್ಪ ಮೂಲವನ್ನು ಮಾತ್ರ ಹೊಂದಿರಬೇಕು ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದ್ದರೆ ಆ ಇಂಡಕ್ಟರ್ಶಾರ್ಟ್ ಸರ್ಕ್ಯೂಟ್ನಂತೆ ವರ್ತಿಸುತ್ತದೆ ಮತ್ತು ಕೆಪಾಸಿಟರ್ಗೆ ಅದು ತೆರೆದ ಸರ್ಕ್ಯೂಟ್ನಂತೆ ವರ್ತಿಸುತ್ತದೆ ಆದ್ದರಿಂದ ಮುಂದಿನದು ಚಿತ್ರ 22 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿದೆ ix v x ಅನ್ನು ನಿರ್ಧರಿಸಬೇಕು ಇದು ix ಆಗಿದ್ದರೆ v x ಅಂದರೆ ಈ 3 Ω ಪ್ರತಿರೋಧದಾದ್ಯಂತ i 3 ಮತ್ತು i ಇಂಡಕ್ಟರ್ನಲ್ಲಿ ಹರಿಯುವ ಕರೆಂಟ್ ಸ್ವಿಚ್ ಇಲ್ಲಿ ದೀರ್ಘಕಾಲ ತೆರೆದಿದೆ ಎಂದು ಊಹಿಸಲಾಗಿದೆ ಈ ಸಂದರ್ಭದಲ್ಲಿ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ತೆರೆಯಲಾಗಿದೆ ಆದ್ದರಿಂದ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ತೆರೆದಿದ್ದರೆ ಪ್ರಾರಂಭಿಕ ಸ್ಥಿತಿ ನೋಡವ ಆದ್ದರಿಂದ ಸ್ವಿಚ್ ದೀರ್ಘಕಾಲದವರೆಗೆ ತೆರೆದಾಗ ಅಂದರೆ ಇದು DC V 100 10 V ಮತ್ತು ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ನಂತೆ ವರ್ತಿಸುತ್ತದೆ ಆ ಸಂದರ್ಭದಲ್ಲಿ ಅದು ದೀರ್ಘಕಾಲದವರೆಗೆ ತೆರೆದಿದ್ದರೆ ಕರೆಂಟ್ ಈ ರೀತಿ ಹರಿಯುತ್ತದೆ ಮತ್ತು 6 Ω ಪ್ರತಿರೋಧದಲ್ಲಿ ಯಾವುದೇ ಕರೆಂಟ್ ಇರುವುದಿಲ್ಲ ಏಕೆಂದರೆ ಅದು ಷಾರ್ಟ್ ಸರ್ಕ್ಯೂಟ್ ನಂತೆ ವರ್ತಿಸುತ್ತದೆ ಆದುದರಿಂದ ಇಂಡಕ್ಟರ್ ಮತ್ತು 2 Ω 3 Ω ನಲ್ಲಿ ಪ್ರಾರಂಭಿಕ ಕರೆಂಟ್ ix 0 ಇದು ದೀರ್ಘಕಾಲದವರೆಗೆ ತೆರೆದಿರುತ್ತದೆ ಮತ್ತು t 0 ನಲ್ಲಿ ಮಾತ್ರ ಅದನ್ನು ಮುಚ್ಚಲಾಗಿದೆ ಆದ್ದರಿಂದ ಆರಂಭಿಕ ಕರೆಂಟ್ I0 100 2320 ampere ಅದು ಇಂಡಕ್ಟರಿಗೆ ಹರಿಯುವ ಆರಂಭಿಕ ಕರೆಂಟ್ ಆಗಿದೆ ಮತ್ತು ಅದರಲ್ಲಿ ix 00 ಆಗಿರುತ್ತದೆ ಆದ್ದರಿಂದ i 3 v x 0 3 20 60 Vವೋಲ್ಟೇಜ್ 60 V ಆಗಿರುತ್ತದೆ ಆದ್ದರಿಂದ ನಾನು ಬರೆದ ಸರ್ಕ್ಯೂಟ್ ಇದು ಆದ್ದರಿಂದ 6 Ω ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಅದು ಸ್ವಿಚ್ ದೀರ್ಘಕಾಲದವರೆಗೆ ತೆರೆದಿರುವಾಗ ಇಲ್ಲಿ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಮತ್ತು ಇದು 2 Ω 3 Ω ಸರಣಿಯಲ್ಲಿದೆ ಆದ್ದರಿಂದ ix 0 ಇದು ಆರಂಭಿಕ ಕರೆಂಟ್ ಆಗಿದೆ ವಾಸ್ತವವಾಗಿ ಒಂದು ಸ್ವಿಚ್ ಮುಚ್ಚಲ್ಪಟ್ಟಿದೆ i 3 ಅನ್ನು ಬರೆದ ರೀತಿಯಲ್ಲಿ ನಾನು ಆರಂಭಿಕ ಸ್ಥಿತಿಯನ್ನು ಬರೆಯುತ್ತೇನೆ ಆದ್ದರಿಂದ ಇದು ಕೇವಲ I0 20 ampere ಮತ್ತು v0 60 V ಆಗಿದೆ ಏಕೆಂದರೆ ಇದು t 0 ಆಗಿದೆ ಆದರೆ ಇದನ್ನು I0 ಮತ್ತು vx 0 ಗಾಗಿ ಮಾಡಿ ಎರಡೂ ಮಾನ್ಯವಾಗಿವೆಆದ್ದರಿಂದ ಮತ್ತು ಅದಕ್ಕಾಗಿಯೇ I0 20 ampere ಎಂದು ಬರೆಯುತ್ತೇನೆ ಈಗ t 0 ಗೆ ಸ್ವಿಚ್ ಮುಚ್ಚಲಾಗಿದೆ ಆದ್ದರಿಂದ i 3 ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದರರ್ಥt 0 ನಲ್ಲಿನ ಸರ್ಕ್ಯೂಟ್ ಸ್ವಿಚ್ ಮುಚ್ಚಿರುತ್ತದೆ i 3 ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದು ಸಮಾನ ಸರ್ಕ್ಯೂಟ್ ಆದ್ದರಿಂದ ಈ 3 Ω ಮತ್ತು 6 Ω ರೆಸಿಸ್ಟರ್ ಸಮಾನಾಂತರವಾಗಿರುತ್ತವೆಅಂದರೆ 6 3 6 3 2 Ω ಮತ್ತು ಇದು 1 henry ಇಂಡಕ್ಟರ್ ಆಗಿದೆ ಇದರರ್ಥ ಸಮಾನಾಂತರ ಪ್ರತಿರೋಧವನ್ನು ಬರೆಯುವುದು ಆದರೆ ಅದೇ ಸಮಯದಲ್ಲಿ ಇಂಡಕ್ಟರ್ ಟರ್ಮಿನಲ್ನಲ್ಲಿ ಈ R thevenin ನಂತೆ ಅದು 2 ರೆಸಿಸ್ಟರ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ 3 6 3 6 2 Ω ಗೆ ಸಮಾನಾಂತರವಾಗಿರುತ್ತದೆ ಮತ್ತು τ L R ಬರೆಯುತ್ತಿದ್ದೇವೆ Thevenin ಅಂದರೆ L 1 Henry ಇಲ್ಲಿ L 1 Henry ಮತ್ತು R the venin2 ಎಂದು ನೀಡಲಾಗಿದೆ ಆದ್ದರಿಂದ ಅರ್ಧ ಸೆಕೆಂಡ್ τ ಅರ್ಧ ಸೆಕೆಂಡ್ ಈಗ ನಾನು ತಿಳಿದಿರುವ ಮೂಲ p ಸರ್ಕ್ಯೂಟ್ i t I0 I 2 I0 e t tτt ಎಂದು ನಮಗೆ ತಿಳಿದಿದೆ ಆದ್ದರಿಂದ I0 20 ಮತ್ತು τ e 2t ampere t 0 ನಮ್ಮಲ್ಲಿ v x t vLt 0 ಇದೆ ಈಗ ಇಲ್ಲಿ ಸರ್ಕ್ಯೂಟ್ನಲ್ಲಿ KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ಇದು v v x vL 0 ಆದ್ದರಿಂದ ಸರ್ಕ್ಯೂಟ್ನಲ್ಲಿ KVL ಅನ್ನು ಅನ್ವಯಿಸಿ ಆದ್ದರಿಂದ v x t vLt L did t ಆದ್ದರಿಂದ L 1 Henry ಮತ್ತು didt ಈ 1 ರ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ 20 2 e 2t ಆದ್ದರಿಂದ v x t 40 e 2t ಅದು t 0 ಗಾಗಿರುತ್ತದೆ ಆದ್ದರಿಂದ ಮತ್ತು ix vL 6 40Ω ಮತ್ತು ಈ 6 Ω ಮತ್ತು 1 ಹೆನ್ರಿ ಸಮಾನಾಂತರವಾಗಿರುತ್ತೇನೆ ಆದ್ದರಿಂದ ಇದರ ಉದ್ದಕ್ಕೂ vL ಆಗಿದ್ದರೆ ix ಸಾಮಾನ್ಯವಾಗಿ vL ಬರೆಯುವುದಿಲ್ಲ ನಂತರ ಇದನ್ನು 6 Ω ಪ್ರತಿರೋಧದಿಂದ ಭಾಗಿಸಿ ಕರೆಂಟ್ ನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ix t vLt6 ಅನ್ನು ಬರೆಯುತ್ತಿದ್ದೇವೆ ಆದ್ದರಿಂದ vLt vLt L didt ಆಗಿರುತ್ತದೆ ಆದ್ದರಿಂದ v x vLt v x t e 2t40e 2t ಆಗಿದೆ ಇದರರ್ಥ ಇದನ್ನು ಉಲ್ಲೇಖಿಸಿದರೆ ಎಲ್ಲಾ t 0 ಗೆ ix t 0 ampere ಮತ್ತು t 0 ಗಾಗಿ ix t 203 e 2t ampere ಎಂದರೆ ಅದು ಸಾಮಾನ್ಯವಾಗಿ ಯಿಂದ ಯವರೆಗೆ ಆಗಿರುತ್ತದೆ ಅಂತೆಯೇ i 3 ಗೆ 60V ಅನ್ನು ಪಡೆದುಕೊಂಡೆವು ಅದು t 0 ಗೆ ಸಮನಾಗಿರುತ್ತದೆ ಮತ್ತು 40 e 2t ಆ ಸಮಯದಲ್ಲಿ ಇದನ್ನು ಉಲ್ಲೇಖಿಸುವಾಗ vxt 60v ನಮೂದಿಸಲು ಪ್ರಯತ್ನಿಸಬೇಡಿ ನಂತರ ಅದು ಆರಂಭಿಕ ಮೌಲ್ಯ 0 ಎಂದು ನಾವು ಭಾವಿಸುತ್ತೇವೆ ಆದರೆ ಯಾವುದಕ್ಕೂ t 0 ಇದು 60V ಅಂತೆಯೇ ಇದು ಆರಂಭದಲ್ಲಿ 20 ampere ಅನ್ನು ಪಡೆದುಕೊಂಡಿದೆ ಅದು ಎಲ್ಲಾ t 0 ಗಾಗಿರುತ್ತದೆ ಮತ್ತು ಸ್ವಿಚ್ ಅನ್ನು ಮುಚ್ಚಲಾಗಿದೆ ಈ ಸಂದರ್ಭದಲ್ಲಿ ದೀರ್ಘಕಾಲ ಸ್ವಿಚ್ ಅಂದರೆ 20 e 2t ampere ತೆರೆದು ಇರುತ್ತದೆ ಅಂದರೆ ಎಲ್ಲಾ ಸಮಯದಲ್ಲೂ ಹೇಳಿದರೆ ಯಿಂದ ಆಗಿರುತ್ತದೆ ಇಲ್ಲಿಯವರೆಗೆ ಯಾವುದೇ ಮೂಲ ಮುಕ್ತ ಸರ್ಕ್ಯೂಟ್ ನ್ನು ನೋಡಿದೆವು ಆದ್ದರಿಂದ ಮುಂದಿನದು ಸಿಂಗುಲಾರಿಟಿ ಫಂಕ್ಷನ್ ಸರ್ಕ್ಯೂಟ್ನಲ್ಲಿ ಮೂಲ ಇರುವ ವಿಷಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಸಿಂಗುಲಾರಿಟಿ ಫಂಕ್ಷನ್ ಸ್ಥಗಿತ ಅಥವಾ ನಿರಂತರ ಉತ್ಪನ್ನಗಳನ್ನು ಹೊಂದಿರುವ ಕಾರ್ಯವಾಗಿದೆ ಆದ್ದರಿಂದ ಸಿಂಗುಲಾರಿಟಿ ಫಂಕ್ಷನ್ ನ ಮೂಲಭೂತ ತಿಳುವಳಿಕೆಯು ಪ್ರತಿಕ್ರಿಯೆಯನ್ನು ವಿಶೇಷವಾಗಿ RC ಅಥವಾ RL ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಸಿಂಗ್ಯುಲಾರಿಟಿ ಕಾರ್ಯವನ್ನು ಸ್ವಿಚಿಂಗ್ ಫಂಕ್ಷನ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಕೆಲವೊಮ್ಮೆ ನಾನು ಸ್ವಿಚಿಂಗ್ ಕಾರ್ಯವನ್ನು ಅಂಡರ್ಲೈನ್ ಮಾಡಿದ್ದೇನೆ ಮತ್ತು ಸರ್ಕ್ಯೂಟ್ ವಿಶ್ಲೇಷಣೆಗೆ ತುಂಬಾ ಉಪಯುಕ್ತವಾಗಿದೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ 3 ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಏಕತ್ವ ಕಾರ್ಯವೆಂದರೆ ಯುನಿಟ್ ಸ್ಟೆಪ್ ಫಂಕ್ಷನ್ ಯುನಿಟ್ಸ್ ಇಂಪಲ್ಸ್ ಮತ್ತು ಯುನಿಟ್ ರಾಂಪ್ ಈ 3 ಕಾರ್ಯಗಳ ಮೂಲಭೂತ ತಿಳುವಳಿಕೆ ಮೊದಲ ಆದೇಶದ ಸರ್ಕ್ಯೂಟ್ ಅನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಸ್ವತಂತ್ರ DC i 3 ಅಥವಾ ಕರೆಂಟ್ ಮೂಲದ ಹಠಾತ್ ಅಪ್ಲಿಕೇಶನ್ ಅನ್ನು ಅನುಸರಿಸಿ ಇದನ್ನು ಒಂದೊಂದಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಆ ಸಮಯದ ಮೂಲವು ಆ ಸಮಯದಲ್ಲಿ ಸರ್ಕ್ಯೂಟ್ನಲ್ಲಿವಾಗ ಅಸ್ಥಿರ ಪ್ರತಿಕ್ರಿಯೆಯನ್ನು ನೋಡುವ ಮತ್ತು ಇದು ತುಂಬಾ ಸುಲಭ ವಾಗಿದೆ ಆದ್ದರಿಂದ ಯುನಿಟ್ ಸ್ಟೆಪ್ ಫಂಕ್ಷನ್ ರಾಂಪ್ ಫಂಕ್ಷನ್ ಈ ರೀತಿಯ ಸಿಂಗ್ಯುಲಾರಿಟಿ ಫಂಕ್ಷನ್ ಹೆಚ್ಚಾಗಿ ಸರ್ಕ್ಯೂಟ್ ವಿಷಯದಲ್ಲಿ ಮತ್ತು ನಿಯಂತ್ರಣ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತದೆ ಆದ್ದರಿಂದ t 0 ಆದರೆ u t0 ಮತ್ತು t 0 ಗೆ ಯುನಿಟ್ ಸ್ಟೆಪ್ ಫಂಕ್ಷನ್ಗಾಗಿ ut1 ಆದ್ದರಿಂದ ಇದನ್ನು ನಾವು ಯುನಿಟ್ ಸ್ಟೆಪ್ ಫಂಕ್ಷನ್ ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ t 0 ನಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ ಆದರೆ ಅದು t 0 ನಲ್ಲಿ ವ್ಯಾಖ್ಯಾನಿಸದಿದ್ದಾಗ ಅದು 0 t 0 ಇದು 1 t 0 ಆಗಿದೆ 1 ಆದರೆ ವ್ಯಾಖ್ಯಾನಿಸಲಾಗುವುದಿಲ್ಲ t 0 ನಲ್ಲಿ ಅದು ಇದ್ದಕ್ಕಿದ್ದಂತೆ 0 ರಿಂದ 1 ಕ್ಕೆ ಬದಲಾಗುತ್ತದೆ ಮತ್ತು ಎರಡನೆಯ ವಿಷಯವೆಂದರೆ ಅದು ಆಯಾಮವಿಲ್ಲದ ಪ್ರಮಾಣ ಈ ವಿಷಯವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಚಿತ್ರ 25 ವು ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು ತೋರಿಸುತ್ತದೆ ಆದ್ದರಿಂದ ಇದು ಸಾರ್ವಕಾಲಿಕ ಯುನಿಟ್ ಟೈಮ್ ಫಂಕ್ಷನ್ ಅನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಇದು ಯುನಿಟ್ ಟೈಮ್ ಫಂಕ್ಷನ್ ಆದರೆ t 0 ನಲ್ಲಿ ಅದನ್ನು ವ್ಯಾಖ್ಯಾನಿಸಲಾಗಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ut ಅನ್ನು ಏಕತೆ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಈ ರೀತಿ ಎಳೆಯಲಾಗಿದೆ ಏಕೆಂದರೆ t0 ಗೆ ಅದು 0 ಆದ್ದರಿಂದ ಆದರೆ t 0 ನಲ್ಲಿ ಇದನ್ನು ವಿವರಿಸಲಾಗುವುದಿಲ್ಲ ಆದ್ದರಿಂದ t i 3 ನಲ್ಲಿ ಹಠಾತ್ ಬದಲಾವಣೆ ಸಂಭವಿಸಿದಲ್ಲಿ t 0 ಬದಲಿಗೆ ಅದು i 3 0 ಆಗಿದೆ ಆದ್ದರಿಂದ ಹಠಾತ್ ಬದಲಾವಣೆಗಳು t i 3 ನಲ್ಲಿ ಸಂಭವಿಸುತ್ತದೆ ಅಲ್ಲಿ i 0 ಎಂದು ಭಾವಿಸೋಣ ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು i 3 0 t i 3ನಲ್ಲಿ ಬರೆಯಬಹುದು ಮತ್ತು ನಂತರ ut i 3 0 t i 3 ಗೆ ಮತ್ತು t i 3ಗೆ ಇದು 1 ಅದನ್ನು ವ್ಯಾಖ್ಯಾನಿಸಲಾಗುವುದಿಲ್ಲ ಆದ್ದರಿಂದ ಚಿತ್ರ 29ರಲ್ಲಿ u t ಯು i 3 ಸೆಕೆಂಡಿನಿಂದ ವಿಳಂಬಗೊಳ್ಳುತ್ತದೆ ಮತ್ತು ಚಿತ್ರದಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ವಿಳಂಬವಾಗಿದೆ ಇದು ವಿಳಂಬವಾಗಿದೆ ಆದ್ದರಿಂದ u t i 3 ಯು i 3 ಯಿಂದ ತಡವಾಗಿದೆ ಈಗ ಅದನ್ನು i 3 ನಿಂದ ಮುಂದುವರೆಸಿದರೆ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ಮುಂದಿನದು t i 3ನಲ್ಲಿನ ಹಠಾತ್ ಬದಲಾವಣೆಯು ಆ ಸಂದರ್ಭದಲ್ಲಿ ಯುನಿಟ್ ಸ್ಟೆಪ್ ಫಂಕ್ಷನ್ t i 3 ರಲ್ಲಿ u t i 3 0 ಮತ್ತು t i 3 ರಲ್ಲಿ 1 ಆಗಿದೆ ಆದ್ದರಿಂದ ಇದು 30 ಸಮೀಕರಣ ಆದ್ದರಿಂದ ut ಯು i 3 ಸೆಕೆಂಡ್ನಿಂದ ಮುಂದಿದೆ ಮತ್ತು ಚಿತ್ರ 27 ರಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು i 3 ಮತ್ತು ಇದು 1 ಮತ್ತು ಇದು i 3 ಈ i 3 ಗೆ ದಪ್ಪ ರೇಖೆ ಮತ್ತು ut ಯು i 3 ಸಲ ಮುಂದುವರಿದ ಯುನಿಟ್ ಸ್ಟೆಪ್ ಫಂಕ್ಷನ್ ಆಗಿದೆ ಈ ಗ್ರಾಫ್ ಅಲ್ಲಿ ಇದು u t i 3 ಮತ್ತು ಇದು ut i 3 ಆಗಿದೆ ಆದ್ದರಿಂದ ಇದು ಪ್ಲೋಟ್ ಯುನಿಟ್ ಸ್ಟೆಪ್ ಅನ್ನು ತೋರಿಸುತ್ತದೆ ಆದ್ದರಿಂದ ಕರೆಂಟ್ ನ ಹಠಾತ್ ಬದಲಾವಣೆಯನ್ನು ಪ್ರತಿನಿಧಿಸಲು ಸ್ಟೆಪ್ ಫಂಕ್ಷನ್ನನ್ನು ಬಳಸಬಹುದು ಡಿಜಿಟಲ್ ಕಂಪ್ಯೂಟರ್ ಮತ್ತು ನಿಯಂತ್ರಣ ವ್ಯವಸ್ಥೆಗಳ ಸರ್ಕ್ಯೂಟ್ನಲ್ಲಿ ಈ ರೀತಿಯ ಹಠಾತ್ ಬದಲಾವಣೆಗಳು ಸಂಭವಿಸುತ್ತವೆ ಉದಾಹರಣೆಗೆ i3 ಅನ್ನು ಪರಿಗಣಿಸೋಣ t i 3ಗೆ vt 0 ಮತ್ತು t i 3 ಗೆ vt v0 t ಇದು ಸಮೀಕರಣ 31 ಎಂದು ಪರಿಗಣಿಸೋಣ ಇದನ್ನು ಸ್ಟೆಪ್ ಫಂಕ್ಷನ್ನ ಪ್ರಕಾರ vt v0 uಎಂದು ವ್ಯಕ್ತಪಡಿಸಬಹುದು ಇದನ್ನು ನಾವು ಪರಿಹರಿಸುತ್ತೇವೆ ut i 3 0 t i 3 ಗೆ ಮತ್ತು t i 3 ಗೆ ಇದು 1 ಮತ್ತು ಗುಣಿಸಿದಾಗ ut ನಿಂದ ಇದು u t i3 ಆದ್ದರಿಂದ ಆ ಸಂದರ್ಭದಲ್ಲಿ vt v0 ಆಗಿರುತ್ತದೆ ಅದರಿಂದ ನಾವು ನೋಡಿದ್ದೇವೆ ಇದನ್ನು ನಾವು ನೋಡಿದ್ದೇವೆ t i 3 ಗೆ u t i 3 0 ಆದುದರಿಂದ ಇಲ್ಲಿ vt 0 ಆಗಿದೆ ಈಗ t i 3 ಗೆ u t i 3 1 ಅಂದರೆ ಇದು v0 ಆಗಿರುತ್ತದೆ ಆದ್ದರಿಂದ ಈ ಇಡೀ ವಿಷಯ ಸಮೀಕರಣ 31 ಆಗಿದೆ ಆದ್ದರಿಂದ ಈ ಸಮೀಕರಣವನ್ನು 32 ಸಮೀಕರಣದಿಂದ ಪ್ರತಿನಿಧಿಸಬಹುದು ಎಂಬುದು ಅರ್ಥವಾಗುವಂತಹದ್ದಾಗಿದೆ ಈಗ t 0 ಮತ್ತು i 3 0 ಆಗಿದ್ದರೆ ಈ ಸಮೀಕರಣ 32 ಅನ್ನು vt v0 u t ಎಂದು ಬರೆಯಬಹುದು ಆದ್ದರಿಂದ ಚಿತ್ರ 28 ರಲ್ಲಿ i 3 v0 u t ಅನ್ನು ತೋರಿಸಲಾಗಿದೆ ಮತ್ತು ಅದರ ಸಮಾನ ಸರ್ಕ್ಯೂಟ್ ಅನ್ನು ತೋರಿಸಲಾಗಿದೆ ಆದ್ದರಿಂದ ಇದು v0 ut ನ i 3 ಮೂಲವನ್ನು t 0 ಗೆ ನೀಡಲಾಗಿದೆ ಅದು u i 3 ಮತ್ತು t 0 ಗೆ ಅದು v0 ಆಗಿರುತ್ತದೆ ಆದ್ದರಿಂದ ಸ್ವಿಚ್ ಸ್ಥಾನವು 1 ಮತ್ತು 2 ರಂತೆ ಇರುವಾಗ ಇದು ನಿಜವಾಗಿ 0 ಆಗಿರುತ್ತದೆ ಏಕೆಂದರೆ 1 ಮತ್ತು 2 ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ 1 ಆಗಿರುತ್ತದೆ ಸ್ವಿಚ್ ಸ್ಥಾನವು ಈ ರೀತಿಯಾಗಿದ್ದರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಆ ಸಂದರ್ಭದಲ್ಲಿ t 0 ಉದಾಹರಣೆಗೆ ಹೇಳಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಔಟ್ಪುಟ್ i 3 ಇರುವುದಿಲ್ಲ v12 vt 0 ಆದರೆ ಸ್ವಿಚ್ ಸ್ಥಾನವು ಇದರಿಂದ ಇದಕ್ಕೆ ಸಂಪರ್ಕಿಸಿದಾಗ v12 vt v0 ಆದ್ದರಿಂದ ಈ ಸರ್ಕ್ಯೂಟ್ ನ v0 ut ಅನ್ನು ಚಿತ್ರಿಸಿದ ನಂತರ ಸಮಾನ ಸರ್ಕ್ಯೂಟ್ ನ್ನು ರಚಿಸಬೇಕು V0 ಅನ್ನು ಆರಿಸಲಾಗಿದೆ ಮತ್ತು ಇದನ್ನು ಸ್ವಿಚಿಂಗ್ ಲಾಜಿಕ್ ಲ್ಲಿ ಬಳಸಲಾಗುತ್ತದೆ i3 ಮೂಲ v0 u t ಮತ್ತು ಅದು ಸಮಾನ ಸರ್ಕ್ಯೂಟ್ ಆಗಿದೆ ಟರ್ಮಿನಲ್ 1 ಮತ್ತು 2 ಶಾರ್ಟ್ ಸರ್ಕ್ಯೂಟ್ ಆಗಿದ್ದು t 0 ಗೆ vt 0 ಮತ್ತು t 0 ಗೆ vt v0 ಟರ್ಮಿನಲ್ 1 ಮತ್ತು 2 ನಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂದರೆ v 12 v0